ಹಿಂದಿನ ಉಪನ್ಯಾಸದಲ್ಲಿ ಮಷೀನ್ ಲರ್ನಿಂಗ್ ಬಗ್ಗೆ ತಿಳಿದುಕೊಂಡೆವು ಹಾಗೂ ಡೇಟಾ ಸೈನ್ಸ್ ಅಂದರೆ ಏನು ಅದು ಕಂಪ್ಯೂಟರ್ ಸೈನ್ಸ್ ಮ್ಯಾಥೆಮ್ಯಾಟಿಕ್ಸ್ ಮತ್ತು ಮಷೀನ್ ಲರ್ನಿಂಗ್ ಕ್ಷೇತ್ರಗಲ್ಲಿ ಹೇಗೆ ಸಂಬಂಧವನ್ನು ಹೊಂದಿದೆ ಎಂದು ನೋಡಿದೆವು ಈ ಉಪನ್ಯಾಸದಲ್ಲಿ ಇನ್ನು ಮುಂದಿನ ವಿಷಯದ ಬಗ್ಗೆ ತಿಳಿಯೋಣ ನಾವು ಈಗಾಗಲೇ ಮಷೀನ್ ಲರ್ನಿಂಗ್ ನಲ್ಲಿರುವ ವಿವಿಧ ತಂತ್ರಗಳು ಮತ್ತು ವಿಭಾಗಗಳು ಎಂದರೆ ಏನು ಮತ್ತು ಇವುಗಳನ್ನು ಐಐಓಟಿ ಸನ್ನಿವೇಶದಲ್ಲಿ ಹೇಗೆ ಬಳಸಬಹುದು ಮತ್ತು ಕೆಲವು ಐಐಓಟಿಯ ಮತ್ತು ಮಷೀನ್ ಲರ್ನಿಂಗ್ ಗಳ ಬಳಕೆಯಿಂದ ನಿಜ ಜೀವನದಲ್ಲಿ ಕೈಗಾರಿಕಾ ಸೆಟ್ಟಿಂಗ್ಸ್ ನಲ್ಲಿರುವ ಕೆಲವು ಸಮಸ್ಯೆಗಳನ್ನು ಬಗೆಹರಿಯುವ ವಿಧಾನಗಳನ್ನು ಉದಾಹರಣೆಗಳ ಮುಖಾಂತರ ನೋಡಿದೆವು ಈ ಉಪನ್ಯಾಸದಲ್ಲಿ ನಾವು ಮಷೀನ್ ಲರ್ನಿಂಗ್ ಅನ್ನು ಇತ್ತೀಚಿಗೆ ಬಹಳ ಜನಪ್ರಿಯವಾದ ಡೀಪ್ ಲರ್ನಿಂಗ್ ಜೊತೆಗೆ ಹೋಲಿಸಿ ನೋಡೋಣ ಹೇಗೆ ಮಷೀನ್ ಲರ್ನಿಂಗ್ ಮತ್ತು ಡೀಪ್ ಲರ್ನಿಂಗ್ ಗಳನ್ನು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಜೊತೆಗೆ ಹೋಲಿಸುವುದು ಎಂಬುದನ್ನು ನೋಡೋಣ ಇಲ್ಲಿ ನಾವು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮಷೀನ್ ಲರ್ನಿಂಗ್ ಮತ್ತು ಡೀಪ್ ಲರ್ನಿಂಗ್ ಟೆಕ್ನಿಕ್ಸ್ ತಂತ್ರಗಳನ್ನೂ ಹೋಲಿಕೆ ಮಾಡೋಣ ಡೀಪ್ ಲರ್ನಿಂಗ್ ಮಷೀನ್ ಲರ್ನಿಂಗ್ ನ ಒಂದು ಉಪವಿಭಾಗ ಮತ್ತು ಮಷೀನ್ ಲರ್ನಿಂಗ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ನ ಒಂದು ಉಪವಿಭಾಗ ಅಂತಿಮವಾಗಿ ಡೀಪ್ ಲರ್ನಿಂಗ್ ಮಷೀನ್ ಲರ್ನಿಂಗ್ ನ ಒಂದು ವಿಭಾಗ ಮತ್ತು ಮಷೀನ್ ಲರ್ನಿಂಗ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ನ ಒಂದು ವಿಭಾಗ ಹಿಂದಿನ ಉಪನ್ಯಾಸದಲ್ಲಿ ನಾವು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಗ್ಗೆ ತಿಳಿದುಕೊಂಡೆವು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಎಂದರೆ ಇಂಟಲಿಜೆಂಟ್ ಮಷೀನ್ಸ್ ಅವುಗಳು ತಮ್ಮಿಂದ ತಾವೇ ಇಟೆಲಿಜೆಂಟ್ ಡಿಸಿಷನ್ಸ್ ಗಳನ್ನು ಸ್ಪಷ್ಟವಾಗಿ ಪ್ರೋಗ್ರಾಮ್ ಮಾಡದೇ ತೆಗೆದುಕೊಳ್ಳುವುದು ಅಂದರೆ ಮಷೀನ್ ಲರ್ನಿಂಗ್ ಅನ್ನು ಉಪಯೋಗಿಸಿಕೊಂಡು ಸ್ವಯಂಚಾಲಿತವಾಗಿ ನಿರ್ಧಿಷ್ಟ ಆಬ್ಜೆಕ್ಟ್ಸ್ ಗಳ ವೈಶಿಷ್ಟ್ಯಗಳ ಬಗ್ಗೆ ಕಲಿಯುವುದು ಎಂದು ಅರ್ಥ ವೈಶಿಷ್ಟ್ಯಗಳು ಇದ್ದರೂ ಇರಬಹುದು ಇಲ್ಲದೆಯೂ ಇರಬಹುದು ಡೀಪ್ ಲರ್ನಿಂಗ್ ನಲ್ಲಿ ಮಾನ್ಯುಯಲ್ ಆಗಿ ಗುರುತು ಮಾಡಿರುವ ವೈಶಿಷ್ಟ್ಯಗಳನ್ನು ಬಳಸುವುದಿಲ್ಲ ಆದರೆ ಸ್ವಯಂಚಾಲಿತವಾಗಿ ತನ್ನಿಂದ ತಾನೇ ವೈಶಿಷ್ಟ್ಯಗಳನ್ನು ಕಂಡುಹಿಡಿದುಕೊಳ್ಳುತ್ತವೆ ಹೀಗೆ ಡೀಪ್ ಲರ್ನಿಂಗ್ ಮಷೀನ್ ಲರ್ನಿಂಗ್ ಮತ್ತು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಜೊತೆಗೆ ಹೋಲಿಸುವುದು ನೀವು ಒಂದು ವೇಳೆ ಡೀಪ್ ಲರ್ನಿಂಗ್ ಬಗ್ಗೆ ತಿಳಿಯಲು ಆಸಕ್ತಿ ಇದ್ದಲ್ಲಿ ನೀವು ಡೀಪ್ ಲರ್ನಿಂಗ್ ಮಷೀನ್ ಲರ್ನಿಂಗ್ ಮತ್ತು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಗ್ಗೆ ಒಂದು ಸೆಮಿಸ್ಟರ್ ಅವಧಿಯ ಕೋರ್ಸ್ ಗಳಿವೆ ಈ ಕೋರ್ಸ್ ಗಳಲ್ಲಿ ನೀವು ಇನ್ನು ಹೆಚ್ಚಿನ ವಿಷಯಗಳನ್ನು ತಿಳಿಯಬಹುದು ಈ ಕೋರ್ಸ್ ನಲ್ಲಿ ಈ ವಿಷಯಗಳ ಬಗ್ಗೆ ಸ್ವಲ್ಪ ವಿವರವಾಗಿ ತಿಳಿದುಕೊಳ್ಳೋಣ ಆದ್ದರಿಂದ ನೀವು ವಿವಿಧ ಎ ಐ ಎಂ ಎಲ್ ಅಥವಾ ಡಿ ಎಲ್ ತಂತ್ರಗಳನ್ನು ಇಂಡಸ್ಟ್ರಿ ಗಳಲ್ಲಿ ಐ ಐ ಓ ಟಿ ಅನುಷ್ಠಾನ ಮಾಡುವ ಜ್ಞಾನವನ್ನು ಪಡೆದಿದ್ದೀರಿ ಎಂದು ಭಾವಿಸುತ್ತೀರಿ ಇದು ಒಂದು ಇತಿಹಾಸವಷ್ಟೆ ಎಐ ೧೯೫೦ ರಿಂದ ತುಂಬಾ ಜನಪ್ರಿಯವಾಗಿದೆ ಈಗಲೂ ಸಹ ಇದು ಜನಪ್ರಿಯವಾಗಿದೆ ಎಂಎಲ್ ೧೯೮೦ ರಿಂದ ಜನಪ್ರಿಯವಾಗಿದೆ ಇದರ ೨೦೦೬ ೨೦೦೭ ರ ನಂತರ ಡೀಪ್ ಲರ್ನಿಂಗ್ ಜನಪ್ರಿಯವಾಗಿದೆ ವಿವಿಧ ಕಾರಣಗಳಿಂದ ಇತ್ತೀಚಿಗೆ ಈ ಮೂರೂ ಸಹ ಜನಪ್ರಿಯವಾಗಿವೆ ಉದಾಹರಣೆಗೆ ಐಓಟಿ ಮತ್ತು ಆಟೊನೊಮಸ್ ಸಿಸ್ಟಮ್ಸ್ ಗಳಾದ ಆಟೊನೊಮಸ್ ಕಾರ್ಸ್ ಸ್ವಯಂ ಚಾಲನೆ ಕಾರ್ಸ್ ಇವುಗಳಲ್ಲಿ ಎಐ ಎಂಎಲ್ ಡಿ ಎಲ್ ಮತ್ತು ಐ ಐ ಓ ಟಿ ಟೆಕ್ನಾಲಜೀಸ್ ಗಳನ್ನು ಉಪಯೋಗಿಸಲಾಗಿದೆ ಆದ್ದರಿಂದ ಎಐ ಎಂಎಲ್ ಡಿಎಲ್ ಜನಪ್ರಿಯತೆಗೊಂಡಿವೆ ಪ್ರಪಂಚದಲ್ಲಿ ಹೀಗೆ ತುಂಬಾ ಉದಾಹರಣೆಗಳಿವೆ ಅವುಗಳಲ್ಲಿ ಎಐ ಎಂಎಲ್ ಇತ್ಯಾದಿ ಟೆಕ್ನಾಲಜೀಸ್ ಗಳನ್ನು ಬಳಸಲಾಗಿದೆ ಈಗ ಕೇವಲ ಎರಡು ಉದಾಹರಣೆಗಳನ್ನು ಮಾತ್ರ ನಿಮಗೆ ತಿಳಿಸಿದ್ದೇನೆ ಇವು ಹೊಸತವೇನಲ್ಲ ಎಂಎಲ್ ಮತ್ತು ಎಐ ಬಹಳ ದಿನಗಳಿಂದ ಇವೆ ಇತ್ತೀಚಿನ ದಿನಗಳಲ್ಲಿ ಹೊಸ ಅಪ್ಪ್ಲಿಕೆಶನ್ಸ್ ಗಳು ಬರುತ್ತಿರುವುದರಿಂದ ಈ ತಂತ್ರಜ್ಞಾನಗಳು ನವೀಕೃತಗೊಂಡು ಕೈಗಾರಿಕೆಗಳಲ್ಲಿ ಜನಪ್ರಿಯಗೊಳ್ಳುತ್ತಿವೆ ಆದ್ದರಿಂದ ನಾವು ಮಷೀನ್ ಲರ್ನಿಂಗ್ ನ ಉಪಯೋಗಗಳನ್ನು ತಿಳಿದುಕೊಂಡೆವು ಆದರೆ ಮಷೀನ್ ಲರ್ನಿಂಗ್ ಅದರದೇ ಆದ ಮಿತಿಗಳನ್ನು ಒಳಗೊಂಡಿದೆ ಮಷೀನ್ ಲರ್ನಿಂಗ್ ಅಲ್ಗೊರಿದಮ್ಸ್ ಹೈ ಡೈಮೆಂಷನಲ್ ಡೇಟಾ ನಲ್ಲಿ ಉಪಯೋಗಕ್ಕೆ ಬರುವುದಿಲ್ಲ ಆದ್ದರಿಂದ ಕ್ಲಸ್ಟರಿಂಗ್ ನಲ್ಲಿ x ಮತ್ತು y ಗಳನ್ನು ತೋರಿಸಿದ್ದೇನೆ ಆದರೆ ಡೈಮೆಂಷನ್ ಸಂಖ್ಯೆಯನ್ನು ಹೆಚ್ಚಿಸಿದಲ್ಲಿ ಮಷೀನ್ ಲರ್ನಿಂಗ್ ಅಲ್ಗೊರಿದಮ್ ಕ್ರಮೇಣ ಕಡಿಮೆ ಉಪಯುಕ್ತವಾಗಿದೆ ಮಷೀನ್ ಲರ್ನಿಂಗ್ ನಲ್ಲಿ ವೈಶಿಷ್ಟ್ಯಗಳನ್ನು ಎಕ್ಸ್ಪ್ಲಿಸಿಟ್ ಆಗಿ ಉಲ್ಲೇಖಿಸಬೇಕು ಆದರೆ ನೀವು ಡೀಪ್ ಲರ್ನಿಂಗ್ ಒಂದು ಹೊಸ ಲರ್ನಿಂಗ್ ತಂತ್ರಗಳು ಇಲ್ಲಿ ಇವುಗಳನ್ನು ನೀವು ಮಾಡುವ ಹಾಗಿಲ್ಲ ಡೀಪ್ ಲರ್ನಿಂಗ್ ಮೂಲತಃ ಮಷೀನ್ ಲರ್ನಿಂಗ್ ಆಧಾರದ ಮೇಲೆ ಇರುವ ತಂತ್ರಗಳು ಆದರೆ ಡೀಪ್ ಲರ್ನಿಂಗ್ ಮಷೀನ್ ಲರ್ನಿಂಗ್ ನ ಕೆಲವು ನ್ಯೂನತೆಗಳು ಮತ್ತು ಮಿತಿಗಳನ್ನು ನಿವಾರಿಸುತ್ತದೆ ವಿಶೇಷವಾಗಿ ಡಿಎಲ್ ಹೈ ಡೈಮೆಂಷನಲ್ ಡೇಟಾ ದಲ್ಲಿ ಕಾರ್ಯವನ್ನು ನಿರ್ವಹಿಸುತ್ತದೆ ಆದ್ದರಿಂದ ಡಿಎಲ್ ತುಂಬಾ ಶ್ರೇಷ್ಠವಾಗಿದೆ ವೈಶಿಷ್ಟ್ಯಗಳ ಎಕ್ಸ್ಟ್ರಾಕ್ಷನ್ ಮಾನ್ಯುಯಲ್ ಮತ್ತು ಎಕ್ಸ್ಪ್ಲಿಸಿಟ್ ಆಗಿ ವೈಶಿಷ್ಟ್ಯಗಳನ್ನು ಒದಗಿಸುವುದು ಇತ್ಯಾದಿ ಡಿಎಲ್ ನಲ್ಲಿ ಇರುವುದಿಲ್ಲ ಇಲ್ಲಿ ಎಂಎಲ್ ಮತ್ತು ಡಿಎಲ್ ಗಳನ್ನು ಡೇಟಾ ದ ಪರಿಮಾಣಕ್ಕೆ ಸಂಬಂಧಿಸಿದಂತೆ ಹೋಲಿಕೆಯನ್ನು ಕಾಣಬಹುದು ಡೇಟಾ ದ ಪ್ರಮಾಣ ಪರಿಮಾಣ ಮತ್ತು ಡೈಮೆಂಷನಾಲಿಟಿ ಹೆಚ್ಚಳ ಮಾಡಿದಾಗ ಡಿಎಲ್ ನ ಪರ್ಫಾರ್ಮೆನ್ಸ್ ನಲ್ಲಿ ಕ್ರಮೇಣ ಹೆಚ್ಚಳವನ್ನು ಕಾಣುತ್ತೇವೆ ಎಂಎಲ್ ನ ಕ್ರಮೇಣ ಸ್ಟಾಗ್ನೇಷನ್ ಗೆ ಬಂದು ನಿಲ್ಲುವುದನ್ನು ನೋಡುತ್ತೇವೆ ಮತ್ತು ವೈಶಿಷ್ಟ್ಯಗಳ ಗುರುತಿಸುವಿಕೆ ಮತ್ತು ಎಕ್ಸ್ಟ್ರಾಕ್ಷನ್ ಮಷೀನ್ ಲರ್ನಿಂಗ್ ನಲ್ಲಿ ಬೇಕಾಗುತ್ತದೆ ಆದರೆ ಡಿಎಲ್ ನಲ್ಲಿ ಎಕ್ಸ್ಪ್ಲಿಸಿಟ್ ಆಗಿ ಅಗತ್ಯವಿರುವುದಿಲ್ಲ ಆದ್ದರಿಂದ ಡೀಪ್ ಲರ್ನಿಂಗ್ ಮಷೀನ್ ಲರ್ನಿಂಗ್ ನ ಉಪಕ್ಷೇತ್ರವಾಗಿದೆ ಅದು ತನ್ನಿಂತಾನೇ ವೈಶಿಷ್ಟ್ಯಗಳನ್ನು ಕಲಿಯಲು ಶಕ್ತವಾಗಿದೆ ಇದು ನಮ್ಮ ಮೆದುಳಿನಲ್ಲಿರುವ ಶತಕೋಟಿ ನರಗಳ ಕಾರ್ಯವನ್ನು ಅನುಕರಿಸುತ್ತದೆ ಮೆದುಳಿನ ನರಗಳ ರಚನೆ ತುಂಬಾ ಸಂಕೀರ್ಣವಾಗಿದೆ ಡೀಪ್ ನ್ಯೂರಲ್ ರಚನೆಯು ಮಾನವನ ನರಗಳ ರಚನೆಯ ವಿವಿಧ ಪದರಗಳಿಂದ ಪ್ರೇರೇಪಿತವಾಗಿದೆ ಮೆದುಳನ್ನು ಅರ್ಥಮಾಡಿಕೊಳ್ಳುವುದು ಸುಲಭ ಸಾಧ್ಯವಾದ ಕೆಲಸವಲ್ಲ ಇದು ಮೆದುಳು ಆಧಾರಿತವಾದ ನ್ಯೂರಲ್ ಸ್ಟ್ರಕ್ಚರ್ ಅನ್ನು ಹೊಂದಿರುವುದಿಲ್ಲ ಇದು ಮೆದುಳಿನ ಸ್ಟ್ರಕ್ಚರ್ ನಿಂದ ಸ್ಫೂರ್ತಿ ಪಡೆದಿದೆ ಆದರೆ ಇದು ವಿಭಿನ್ನವಾಗಿದೆ ಆದರೆ ಡಿಎಲ್ ಹೇಗೆ ಕಾರ್ಯ ನಿರ್ವಹಿಸುತ್ತದೆ ಅದು ತನ್ನಿಂತಾನೇ ವೈಶಿಷ್ಟ್ಯಗಳನ್ನು ಕಲಿಯುತ್ತದೆ ಡೇಟಾ ಪರಿಮಾಣ ಮತ್ತು ಡೈಮೆಂಷನಾಲಿಟಿ ಯನ್ನು ಹೆಚ್ಚಿಸಿದಾಗ ನಿಖರತೆಗೆ ಸಂಬಂಧಿಸಿದಂತೆ ಡಿಎಲ್ ನ ಕಾರ್ಯಕ್ಷಮತೆ ತುಂಬಾ ಸುಧಾರಿಸುತ್ತದೆ ತುಂಬಾ ಜನಪ್ರಿಯವಾದ ತಂತ್ರಗಳಲ್ಲಿ ಡೀಪ್ ಲರ್ನಿಂಗ್ ಡೀಪ್ ನ್ಯೂರಲ್ ನೆಟ್ವರ್ಕ್ ನನ್ನು ಬಳಸಲಾಗುತ್ತದೆ ಇದು ಡೀಪ್ ಆಗಿ ಆರ್ಟಿಫಿಷಿಯಲ್ ನ್ಯೂರಲ್ ನೆಟ್ವರ್ಕ್ ಅನ್ನು ಬಳಸುತ್ತದೆ ಡೀಪ್ ನ್ಯೂರಲ್ ನೆಟ್ವರ್ಕ್ ಹೇಗೆ ಕಾಣಿಸುತ್ತದೆ ಎಂದು ನಾನು ಈಗ ಕ್ರಮಬದ್ಧವಾಗಿ ತೋರಿಸುತ್ತೇನೆ ಆರ್ಟಿಫಿಷಿಯಲ್ ನ್ಯೂರಲ್ ನೆಟ್ವರ್ಕ್ ನಲ್ಲಿ ಸಿಗ್ನಲ್ ಗಳು ವಿವಿಧ ನ್ಯೂರಾನ್ಸ್ ಮತ್ತು ನ್ಯೂರಾನ್ಸ್ ಲೇಯರ್ ಗಳ ನಡುವೆ ಪ್ರಯಾಣ ಮಾಡುತ್ತವೆ ನ್ಯೂರಲ್ ನೆಟ್ವರ್ಕ್ ನಲ್ಲಿ ಪ್ರತಿಯೊಂದು ನ್ಯೂರಾನ್ ಕೆಲವು ತೂಕದ ಮೌಲ್ಯವನ್ನು ನಿಗಧಿಪಡಿಸಲಾಗಿರುತ್ತದೆ ಹೆಚ್ಚಿನ ತೂಕದ ನ್ಯೂರಾನ್ ಮುಂದಿನ ಪದರಗಳಲ್ಲಿ ತುಂಬಾ ಪರಿಣಾಮವನ್ನು ಬೀರುತ್ತದೆ ಅಂತಿಮ ಪದರ ಎಲ್ಲ ಇನ್ಪುಟ್ ವೆಯಿಟ್ ಗಳನ್ನೂ ಫಲಿತಾಂಶಗಳೊಂದಿಗೆ ಹೊರಹೊಮ್ಮುತ್ತದೆ ಹೀಗೆ ಡೀಪ್ ನ್ಯೂರಲ್ ನೆಟ್ವರ್ಕ್ ಕೆಲಸವನ್ನು ನಿರ್ವಹಿಸುತ್ತದೆ ಡಿಎನ್ಎನ್ ಅಂದರೆ ಡೀಪ್ ನ್ಯೂರಲ್ ನೆಟ್ವರ್ಕ್ ಇದನ್ನು ಚಿತ್ರದಲ್ಲಿ ತೋರಿಸಲಾಗಿದೆ ಇಲ್ಲಿ ಇನ್ಪುಟ್ ಮತ್ತು ಔಟ್ಪುಟ್ ಪದರಗಳನ್ನೂ ಕಾಣಬಹುದು ಮೂಲತಃ ಇನ್ಪುಟ್ ಲೇಯರ್ ಇನ್ಪುಟ್ ಅನ್ನು ತೆಗೆದುಕೊಳ್ಳುತ್ತದೆ ಆಪ್ಟಿಮೈಝೇಷನ್ ಪ್ರೋಸೆಸ್ ಮುಖಾಂತರ ಔಟ್ಪುಟ್ ಅನ್ನು ಔಟ್ಪುಟ್ ಲೇಯರ್ ಪದರದ ಮೂಲಕ ಕಳುಹಿಸಲಾಗುತ್ತದೆ ಆದ್ದರಿಂದ ಔಟ್ಪುಟ್ ಲೇಯರ್ ನಿಂದ ಔಟ್ಪುಟ್ ದೊರೆಯುತ್ತದೆ ಇವೆರಡರ ಮಧ್ಯೆ ಹಿಡನ್ ಪದರಗಳಿವೆ ಈ ಹಿಡನ್ ಪದರದಲ್ಲಿ ರಿಲೇಶನ್ ಶಿಪ್ ಗಳೆಲ್ಲವೂ ಇಂಟಿಗ್ರೇಟ್ ಆಗಿ ಇಲ್ಲಿಯೇ ಕಂಪ್ಯೂಟೇಷನ್ ಗಳು ನಡೆಯುತ್ತವೆ ಹಿಡನ್ ಪದರಗಳನ್ನು ಹೆಚ್ಚಿಸಬಹುದು ಇವುಗಳನ್ನು ಹೆಚ್ಚಿಸಿದಷ್ಟು ಕಂಪ್ಯೂಟೇಷನ್ ಗಳು ಹೆಚ್ಚಾಗುತ್ತವೆ ಆದ್ದರಿಂದ ಇದು ಹೆಚ್ಚಿನ ನಿಖರತೆಯನ್ನು ಕೊಡುತ್ತದೆ ಆದರೆ ಇದು ಎಲ್ಲಾ ಸಂದರ್ಭಗಳಲ್ಲಿ ಅಲ್ಲ ಕೆಲವೊಂದು ಸಂದರ್ಭಗಳಲ್ಲಿ ಮಾತ್ರ ಹೆಚ್ಚಿನ ನಿಖರತೆಯನ್ನು ಕೊಡುತ್ತದೆ ಡೀಪ್ ಮೂಲತಃ ಹಿಡನ್ ಪದರವನ್ನು ರೆಫರ್ ಮಾಡುತ್ತದೆ ತುಂಬಾ ಹೆಚ್ಚಿನ ಪದರ ಇದ್ದಲ್ಲಿ ಡೀಪರ್ ಸ್ಟ್ರಕ್ಚರ್ ನ್ಯೂರಾನ್ಸ್ ಇರುತ್ತವೆ ಆದ್ದರಿಂದ ಡೀಪ್ ನ್ಯೂರಲ್ ನೆಟ್ವರ್ಕ್ ನಲ್ಲಿ ಹಿಡನ್ ಲೇಯರ್ಸ್ ೧೫೦ ರವರೆಗೂ ಇರಬಹುದು ಇಲ್ಲಿ ನಾವು ಕೇವಲ ಎರಡು ಹಿಡನ್ ಲೇಯರ್ ಗಳನ್ನು ತೋರಿಸಿದ್ದೇವೆ ಆದರೆ ಡಿಎನ್ಎನ್ ನಲ್ಲಿ ಹಿಡನ್ ಪದರ ೧೫೦ ರವರೆಗೂ ಅನುಷ್ಠಾನ ಮಾಡಬಹುದು ಡೀಪ್ ಲರ್ನಿಂಗ್ ಬಗ್ಗೆ ನಾವು ಈಗ ನಮ್ಮ ನಿಜ ಜೀವನದ ಸಾದೃಶ್ಯ ವನ್ನು ನೋಡೋಣ ನಾವು ಈಗ ಇದು ಸೇಬಿನ ಹಣ್ಣು ಹೌದು ಅಥವಾ ಎಲ್ಲ ಎಂದು ಗುರುತು ಹಿಡಿಯಬೇಕು ಆದ್ದರಿಂದ ಮೊದಲು ಇದರ ಆಕಾರವನ್ನು ಪರೀಕ್ಷಿಸೋಣ ಇದರ ಆಕಾರದಿಂದ ಇದು ಸರಿ ಎನ್ನಿಸುವುದಾದರೆ ಸರಿ ನಂತರ ಬಣ್ಣವನ್ನು ಪರೀಕ್ಷಿಸೋಣ ನಂತರ ರುಚಿಯನ್ನು ಪರೀಕ್ಷಿಸೋಣ ಸೇಬಿನ ಹಣ್ಣನ್ನು ತಿಂದು ರುಚಿಯ ಪರೀಕ್ಷೆಯ ಮಾಡಿದ ನಂತರ ನೀವು ಇದು ಸೇಬಿನ ಹಣ್ಣು ಎಂದು ಖಚಿತಪಡಿಸಬಹುದು ಆದ್ದರಿಂದ ನೀವು ಇದು ಸೇಬಿನ ಹಣ್ಣು ಅಂಬುದನ್ನು ಅದರ ಆಕಾರ ಬಣ್ಣ ಮತ್ತು ರುಚಿಯಿಂದ ಗುರುತಿಸಿ ಖಚಿತಪಡಿಸಿದ್ದೀರಿ ಇದು ಮೂಲತಃ ಇದು ನೆಸ್ಟಡ್ ಹೈರಾರ್ಕಿ ಯ ಪರಿಕಲ್ಪನೆ ಡೀಪ್ ಲರ್ನಿಂಗ್ ಸಹ ನೆಸ್ಟಡ್ ಹೈರಾರ್ಕಿ ಯ ಪರಿಕಲ್ಪನೆಯನ್ನು ಅನುಸರಿಸುತ್ತದೆ ಇದು ಸಂಕೀರ್ಣ ಕಾರ್ಯಗಳನ್ನು ಸರಳ ಕಾರ್ಯಗಳನ್ನಾಗಿ ಮಾಡುತ್ತದೆ ಇದು ಡೀಪ್ ಲರ್ನಿಂಗ್ ಅನ್ನು ಅರ್ಥ ಮಾಡಿಕೊಳ್ಳಲು ಒಂದು ಸಾದೃಶ್ಯ ದ ಉದಾಹರಣೆಯಾಗಿದೆ ಆದ್ದರಿಂದ ಮಷೀನ್ ಲರ್ನಿಂಗ್ ಮತ್ತು ಡೀಪ್ ಲರ್ನಿಂಗ್ ನಡುವಿನ ವ್ಯತ್ಯಾಸಗಳು ಡೀಪ್ ಲರ್ನಿಂಗ್ ಒಂದು ಎಂಡ್ ಟು ಎಂಡ್ ಲರ್ನಿಂಗ್ ಮೆಥಡ್ ಇಲ್ಲಿ ಅದು ತನ್ನಿಂತಾನೇ ವೈಶಿಷ್ಟ್ಯಗಳನ್ನು ಹೊರತೆಗೆಯುತ್ತದೆ ಇದು ಒಂದು ಪ್ರಮುಖವಾದದ್ದು ಮಷೀನ್ ಲರ್ನಿಂಗ್ ನಲ್ಲಿ ವೈಶಿಷ್ಟ್ಯಗಳನ್ನು ಮ್ಯಾನುಯಲ್ ಮತ್ತು ಎಕ್ಸ್ಪ್ಲಿಸಿಟ್ ಆಗಿ ಉಲ್ಲೇಖಿಸಬೇಕು ಡೀಪ್ ಲರ್ನಿಂಗ್ ನಲ್ಲಿ ಡೇಟಾ ದ ಗಾತ್ರ ಹೆಚ್ಚಿಸಿದಲ್ಲಿ ಪರ್ಫಾರ್ಮೆನ್ಸ್ ಸಹ ಹೆಚ್ಚುತ್ತದೆ ಆದರೆ ಮಷೀನ್ ಲರ್ನಿಂಗ್ ನಲ್ಲಿ ಶ್ಯಾಲೋ ಲರ್ನಿಂಗ್ ಮೂಲತಃ ಒಮ್ಮುಖವಾಗುತ್ತದೆ ಇಲ್ಲಿ ಐಐಓಟಿ ಮತ್ತು ಡೀಪ್ ಲರ್ನಿಂಗ್ ಗಳಿವೆ ಇವೆರಡೂ ಶಕ್ತಿಯುತವಾದ ತಂತ್ರಜ್ಞಾನಗಳು ಐಐಓಟಿ ವೇಗವನ್ನು ಸುಧಾರಿಸುತ್ತದೆ ಡೀಪ್ ಲರ್ನಿಂಗ್ ನಿಖರತೆಯನ್ನು ಸುಧಾರಿಸಲು ಸಹಾಯ ಮಾಡುತ್ತದೆ ಈಗ ಈ ಎರಡನ್ನು ಸೇರಿಸಿದರೆ ಗುಣಾಕಾರದ ಪರಿಣಾಮವನ್ನು ಕೊಡುತ್ತದೆ ಈ ಗುಣಾಕಾರದ ಪರಿಣಾಮವು ಮ್ಯಾನುಫ್ಯಾಕ್ಚರಿಂಗ್ ಇಂಡಸ್ಟ್ರೀಸ್ ಗಳಲ್ಲಿ ಪ್ರಾಡಕ್ಟ್ಸ್ ಗಳನ್ನು ಆಪ್ಟಿಮೈಜ್ ಮಾಡಲು ಸಹಾಯಕಾರಿಯಾಗಿದೆ ಇದು ಎನರ್ಜ ಕನ್ಸಂಷನ್ ಅನ್ನು ಆಪ್ಟಿಮೈಜ್ ಮಾಡಲು ಟ್ರಾನ್ಸ್ಪೋರ್ಟಷನ್ ಆಪರೇಷನ್ಸ್ ಗಳನ್ನು ಸುಧಾರಿಸಲು ಸಹಕರಿಸುತ್ತದೆ ಇದು ತುರ್ತುಸ್ಥಿತಿಗಳಲ್ಲಿ ಸಿಸ್ಟಮ್ಸ್ ಗಳನ್ನು ಸ್ಥಗಿತಗೊಳಿಸುವಲ್ಲಿ ಸಹಾಯಕಾರಿಯಾಗಿದೆ ಆದ್ದರಿಂದ ಐಐಓಟಿ ಮತ್ತು ಡೀಪ್ ಲರ್ನಿಂಗ್ ಸೇರಿಕೊಂಡು ಗುಣಾಕಾರದ ಪರಿಣಾಮವನ್ನು ನೀಡಿ ಶಕ್ತಿಯುತ ತಂತ್ರಜ್ಞಾನಯ ಉಪಯೋಗಗಳನ್ನು ಕೊಡುತ್ತವೆ ಇದುವೇ ಐಐಓಟಿ ನಲ್ಲಿ ಡೀಪ್ ಲರ್ನಿಂಗ್ ನ ಉಪಯೋಗಗಳು ಇತ್ತೀಚಿನ ದಿನಗಳಲ್ಲಿ ಲೇಬಲ್ಲ್ಡ್ ಡೇಟಾ ಹೆಚ್ಚಾಗಿರುವುದರಿಂದ ಮತ್ತು ಲಭ್ಯವಿರುವುದರಿಂದ ಮತ್ತು ತುಂಬಾ ಕಂಪ್ಯೂಟೇಷನಲ್ ಪವರ್ ಅಗ್ಗವಾಗಿ ಸಿಗುವುದರಿಂದ ಡೀಪ್ ಲರ್ನಿಂಗ್ ತುಂಬಾ ಉಪಯುಕ್ತವಾಗಿದೆ ಆದ್ದರಿಂದ ಹೈ ಎಂಡ್ ಕಂಪ್ಯೂಟೇಷನಲ್ ಪವರ್ ಅಗ್ಗವಾಗಿ ದೊರೆಯುವುದರಿಂದ ಮತ್ತು ತುಂಬಾ ದೊಡ್ಡ ಪ್ರಮಾಣದ ಡೇಟಾ ಲಭ್ಯವಿರುವುದರಿಂದ ಇತ್ತೀಚಿಗೆ ಡೀಪ್ ಲರ್ನಿಂಗ್ ತುಂಬಾ ಅನುಕೂಲಕರವಾಗಿದೆ ಎಂದು ಜನರು ಅರಿತುಕೊಂಡಿದ್ದಾರೆ ಆದ್ದರಿಂದ ಇತ್ತೀಚಿನ ದಿನಗಳಲ್ಲಿ ಕ್ಲಿಷ್ಟವಾದ ಸಮಸ್ಯೆಯಾದ ದೊಡ್ಡ ಡೇಟಾ ದ ಜೊತೆ ವ್ಯವಹರಿಸಲು ಮತ್ತು ಹೆಚ್ಚಿನ ನಿಖರತೆಯನ್ನು ಪಡೆಯಲು ಐಐಓಟಿ ನಲ್ಲಿ ಡೀಪ್ ಲರ್ನಿಂಗ್ ತುಂಬಾ ಅವಶ್ಯಕವಾಗಿದೆ ಗ್ರಾಹಕರಿಗೆ ತಂತ್ರಜ್ಞಾನಗಳಾದ ಕ್ಯಾಮೆರಾಸ್ ಸೆನ್ಸರ್ಸ್ ಮುಂತಾದುವುಗಳನ್ನು ಉಪಯೋಗಿಸಿ ಗುರುತಿಸುವಿಕೆಯ ಕಾರ್ಯದಲ್ಲಿ ಮತ್ತು ಹ್ಯೂಮನ್ ಬಿಹೇವಿಯರ್ ಮತ್ತು ಆಟಾನಮಸ್ ಡಿಸಿಷನ್ ಕಂಟ್ರೋಲ್ ಗಳಲ್ಲಿಯೂ ಸಹ ಡೀಪ್ ಲರ್ನಿಂಗ್ ಅನುಕೂಲ ಮಾಡಿಕೊಡುತ್ತದೆ ವಿವಿಧ ಬಿಸಿನೆಸ್ ಸೆಗ್ಮೆಂಟ್ಸ್ ಗಳಲ್ಲಿ ಗ್ರಾಹಕರಿಗೆ ಡೀಪ್ ಲರ್ನಿಂಗ್ ವಿವಿಧ ಪ್ರಯೋಜನಗಳನ್ನು ನೀಡುತ್ತದೆ ಇಂಡಸ್ಟ್ರಿಗಳಲ್ಲಿ ಡೀಪ್ ಲರ್ನಿಂಗ್ ನ ಉಪಯೋಗಗಳು ತುಂಬಾ ಇವೆ ತುಂಬಾ ಜನಪ್ರಿಯವಾದಂತಹ ತೊಷಿಬಾ ಕಂಪನಿಯು ಕೊಲ್ಯಾಬೊರೇಟಿವ್ ಡಿಸ್ಟ್ರಿಬ್ಯುಟೆಡ್ ಡೀಪ್ ಲರ್ನಿಂಗ್ ಟೆಕ್ನಾಲಜಿ ಯನ್ನು ಬಳಸುತ್ತದೆ ಆದ್ದರಿಂದ ಈ ತಂತ್ರವು ಎಡ್ಜ್ ಮತ್ತು ಕ್ಲೌಡ್ ನಡುವೆ ಬಳಸಿದ್ದಾರೆ ಎಡ್ಜ್ ಒಂದು ಗೇಟ್ ವೇ ಡಿವೈಸ್ ಇದು ಕೆಲವು ನಿರ್ಧಿಷ್ಟ ಪ್ರೋಸೆಸ್ ಅನ್ನು ಮಾಡುತ್ತದೆ ತೊಷಿಬಾ ಕೊಲ್ಯಾಬೊರೇಟಿವ್ ಡಿಸ್ಟ್ರಿಬ್ಯುಟೆಡ್ ಡೀಪ್ ಲರ್ನಿಂಗ್ ಫ್ರೇಮ್ವರ್ಕ್ ನೊಂದಿಗೆ ಬಂದಿದೆ ಹೈ ಎಂಡ್ ಪ್ರೊಸೆಸಿಂಗ್ ಗಾಗಿ ಲರ್ನಿಂಗ್ ಪ್ರೋಸೆಸ್ ಅನ್ನು ಕ್ಲೌಡ್ ನಲ್ಲಿ ಮಾಡಲಾಗುವುದು ರಿಯಲ್ ಟೈಮ್ ಪ್ರೊಸೆಸಿಂಗ್ ಗಾಗಿ ಇಂಫರೆನ್ಸಿನ್ಗ್ ಪ್ರೋಸೆಸ್ ಅನ್ನು ಎಡ್ಜ್ ನಲ್ಲಿ ಮಾಡಲಾಗುವುದು ಮೂಲತಃ ಅನಲಿಟಿಕ್ಸ್ ಅನ್ನು ಎಡ್ಜ್ ನಲ್ಲಿ ಮತ್ತು ತುಂಬಾ ಹೆಚ್ಚಿನ ಕಂಪ್ಯೂಟೇಷನ್ ಅನ್ನು ಕ್ಲೌಡ್ ನಲ್ಲಿ ಮಾಡಲಾಗುವುದು ಸೆಮಿಕಂಡಕ್ಟರ್ ಫ್ಯಾಕ್ಟರಿ ನಲ್ಲಿ ಇಳುವರಿ ಮತ್ತು ಉತ್ಪಾದನೆಯನ್ನು ಹೆಚ್ಚಿಸಲು ಈ ತಂತ್ರಜ್ಞಾನವನ್ನು ತೊಷಿಬಾ ದಲ್ಲಿ ಬಳಸಲಾಗಿದೆ ಪವರ್ ಟ್ರಾನ್ಸ್ಮಿಷನ್ ಲೈನ್ ನಲ್ಲಿ ಹಾನಿಯನ್ನು ಗುರುತಿಸಲು ವೇರ್ಹೌಸ್ ನಲ್ಲಿ ವರ್ಕರ್ಸ್ ಗಳ ಬಿಹೇವಿಯರ್ ಗಳನ್ನು ಫೆರ್ಡಿಕ್ಟ್ ಮಾಡಲು ಸೋಲಾರ್ ಪವರ್ ಸಿಸ್ಟಮ್ ನಲ್ಲಿ ಪವರ್ ಜನರೇಶನ್ ಬಗ್ಗೆ ಮುನ್ಸೂಚನೆಯನ್ನು ಕೊಡಲು ತೊಷಿಬಾ ದಲ್ಲಿ ಡ್ರೋನ್ ನೇವಿಗೇಶನ್ ಕಂಟ್ರೋಲ್ ಸಿಸ್ಟಮ್ ನನ್ನು ಬಳಸಿದ್ದಾರೆ ಮತ್ತೊಂದು ಉದಾಹರಣೆ ಎಚ್೨ಓ ಪ್ಲಾಟ್ಫಾರ್ಮ್ ನಲ್ಲಿಯೂ ಸಹ ಡೀಪ್ ಲರ್ನಿಂಗ್ ಫ್ರೇಮ್ವರ್ಕ್ ಅನ್ನು ಬಳಸಲಾಗಿದೆ ಇಂಟೆಲ್ ನ ನಿರ್ವಾಣ ಒಂದು ಡೀಪ್ ಲರ್ನಿಂಗ್ ನ ಪ್ರೊಸೆಸರ್ ಆಗಿದೆ ಜೀಬ್ರಾ ಮೆಡಿಕಲ್ ವಿಷನ್ ಸಿಸ್ಟಮ್ ನಲ್ಲಿ ಮೆಡಿಕಲ್ ಡೊಮೇನ್ ಗೆ ಸಂಬಂಧಿಸಿದ ವಿವಿಧ ಸಮಸ್ಯೆಗಳನ್ನು ಬಗೆಹರಿಸಲು ಡೀಪ್ ಲರ್ನಿಂಗ್ ತಂತ್ರಗಳನ್ನು ಬಳಸಲಾಗಿದೆ ಇವುಗಳು ಡೀಪ್ ಲರ್ನಿಂಗ್ ನ ಕೆಲವು ಉದಾಹರಣೆಗಳು ಆಟೊನೊಮಸ್ ಡ್ರೈವಿಂಗ್ ವೆಹಿಕಲ್ಸ್ ಗಳಲ್ಲಿ ಡೀಪ್ ಲರ್ನಿಂಗ್ ತುಂಬಾ ಜನಪ್ರಿಯವಾಗಿದೆ ಇತ್ತೀಚಿಗೆ ಡೀಪ್ ಲರ್ನಿಂಗ್ ಜೊತೆಗೆ ಐಓಟಿ ಯು ಸಹ ಜನಪ್ರಿಯವಾಗಿದೆ ಇವು ಸೆಲ್ಫ್ ಡ್ರೈವಿಂಗ್ ಕಾರ್ಸ್ ಗಳನ್ನು ನಿಜವಾಗಿಸಲು ಸಹಾಯಕಾರಿಯಾಗಿವೆ ಮಷೀನ್ ಲರ್ನಿಂಗ್ ಡೀಪ್ ಲರ್ನಿಂಗ್ ಮತ್ತು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಗಳು ಐಓಟಿ ಮತ್ತು ಐಐಓಟಿ ಗಳೊಡನೆ ಹ್ಯಾಂಡ್ ಶೇಕ್ ಮಾಡಿ ತುಂಬಾ ಪವರ್ಫುಲ್ ಸಿಸ್ಟಮ್ ಗಳನ್ನು ತಯಾರಿಸಲಾಗಿದೆ ಇದರೊಂದಿಗೆ ನಾವು ಅಂತಿಮಕ್ಕೆ ಬಂದಿದ್ದೇವೆ ಈ ಹಿಂದೆ ತಿಳಿಸಿದ ಉಲ್ಲೇಖಗಳನ್ನು ನೋಡಲು ಪ್ರೋತ್ಸಾಹಿಸಿದ ಹಾಗೆ ಇಲ್ಲಿಯೂ ಸಹ ಐಐಓಟಿ ಗಾಗಿ ಮಷೀನ್ ಲರ್ನಿಂಗ್ ಮತ್ತು ಡೇಟಾ ಸೈನ್ಸ್ ಬಗ್ಗೆ ಕೆಲವು ಉಲ್ಲೇಖಗಳನ್ನು ಕೊಟ್ಟಿದ್ದೇನೆ